ನಿನ್ನೆ ತರಗತಿಯಲ್ಲಿ ನಾವು ಪ್ರತಿರೋಧ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಆ ಸರ್ಕ್ಯೂಟ್ಗಳು ಸರಣಿ ಸಮಾನಾಂತರ ಸಂಯೋಜನೆಯಲ್ಲಿ ಸಂಪರ್ಕಗೊಂಡಾಗ ಅದರ ಪ್ರತಿಕ್ರಿಯೆಯನ್ನು ನೋಡಿದ್ದೇವೆ ಆದ್ದರಿಂದ ಇಂದು ನಿರ್ದಿಷ್ಟವಾಗಿ ವೋಲ್ಟೇಜ್ ಮತ್ತು ಕರೆಂಟ್ಗೆ ಸಂಬಂಧಿಸಿದಂತೆ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಫಾಸರ್ ಸಂಬಂಧವನ್ನು ನೋಡುತ್ತೇವೆ ಆದ್ದರಿಂದ ಪ್ರಚೋದಕಕ್ಕಾಗಿ ನಾವು ಕರೆಂಟ್ iImcos ωt∅ ಎಂದು ಊಹಿಸೋಣ ಇಂಡಕ್ಟರ್ನಲ್ಲಿ ಫಾಸರ್ಗೆ ಸಂಬಂಧಿಸಿದಂತೆ ಇಂಡಕ್ಟರ್ ವೋಲ್ಟೇಜ್ ಮತ್ತು ಕರೆಂಟ್ ಕಾರ್ಯಕ್ಷಮತೆಯನ್ನು ನೋಡೋಣ ಇಂಡಕ್ಟರ್ನಲ್ಲಿನ ಕರೆಂಟ್ iImcos ωt∅ ಎಂದು ಹೇಳೋಣ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಅನ್ನು ಹೀಗೆ ವ್ಯಾಖ್ಯಾನಿಸಬಹುದು vLdidt ಈ ಸಂದರ್ಭದಲ್ಲಿ ವೋಲ್ಟೇಜ್ ಆಗಿರುತ್ತದೆ ನೀವು ಕರೆಂಟ್ i ಅನ್ನು ಸಮಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕಿಸಿದರೆ vLdidt ωLImsin ωt∅ ಈಗ ನಾವು ಒಂದೆರಡು ಉಪನ್ಯಾಸಗಳನ್ನು ಚರ್ಚಿಸಿದ್ದೇವೆ ನಿಮ್ಮಲ್ಲಿ ಮೈನಸ್ ಸಯ್ನ್ ಥೀಟಾ ಇದ್ದರೆ ನೀವು ಕಾಸ್ ಥೀಟಾ ಜೊತೆಗೆ 90 ಡಿಗ್ರಿಯಂತೆ ಕಾಸ್ ರೂಪದಲ್ಲಿ ಪ್ರತಿನಿಧಿಸಬಹುದು ಅದನ್ನು ಇಲ್ಲಿ ಬಳಸಿಕೊಂಡಿದ್ದೇವೆ ಮತ್ತು ಸಯ್ನ್ ಅನ್ನು ಕಾಸ್ ಆಗಿ ಪರಿವರ್ತಿಸಿದ್ದೇವೆ ಮತ್ತು ಈಗ ಬರೆಯಬಹುದು vωLImcos ωt∅90 ಈಗ ನೀವು ಫಾಸರ್ ಪರಿಭಾಷೆಯಲ್ಲಿ ವೋಲ್ಟೇಜ್ ಅನ್ನು ಹೇಗೆ ಪ್ರತಿನಿಧಿಸುತ್ತೀರಿ ωLIm ಎಂಬ ಈ ಪದವು ಸ್ಥಿರವಾಗಿರುತ್ತದೆ ನಂತರ cos ωt∅90 ಅನ್ನು ಯೂಲರ್ ರೂಪದಲ್ಲಿ ಪ್ರತಿನಿಧಿಸಬಹುದು ಆದ್ದರಿಂದ ಇದನ್ನು ಹೀಗೆ ಬರೆಯಬಹುದು VωLImej∅90ωLImej∅ej90 ಈಗ ಈ ಪದವನ್ನು ನೋಡಿದರೆ ಏನು ಬರೆಯುತ್ತೀರಿ ನಿಮಗೆ ತಿಳಿದಿರುವಂತೆ ej∅cos∅jsin∅ ಆದ್ದರಿಂದ ∅ ಬದಲಿಗೆ ನೀವು 90 ಡಿಗ್ರಿ ಬರೆದರೆ ಆದ್ದರಿಂದ ej90cos90jsin90j ಆಗುತ್ತದೆ ಏಕೆಂದರೆ ಕಾಸ್ 90ಯು ಶೂನ್ಯವಾಗಿರುತ್ತದೆ ಆದ್ದರಿಂದ ಈ ಪದವನ್ನು jωLImej∅ ಎಂದು ಸರಳೀಕರಿಸಬಹುದು ಈಗ ಈ ನಿರ್ದಿಷ್ಟ ಪದವನ್ನು ನೀವು ನೋಡಿದರೆ ಇದು ಕರೆಂಟ್ ಫಾಸರ್ ಪ್ರಾತಿನಿಧ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ನೀವು I ಬೋಲ್ಡ್ ಆಗಿ ಆಗಿ ಬರೆಯಬಹುದು ಇದು ಕರೆಂಟ್ ಫಾಸರ್ ಪ್ರಾತಿನಿಧ್ಯ ಎಂದು ತೋರಿಸುತ್ತದೆ ಆದ್ದರಿಂದ ನೀವು ವೋಲ್ಟೇಜ್ ಫಾಸರ್ ಅನ್ನು ಸರಳೀಕರಿಸಬಹುದು VjωLI ಈಗ jωL ಎಂದರೇನು ಈ ಪದವು ಮೂಲತಃ ಅನುಗಮನದ ಪ್ರತಿಕ್ರಿಯಾತ್ಮಕವಾಗಿದೆ ಆದ್ದರಿಂದ ಸರಳ ಪದದಲ್ಲಿ ನಾವು ಅದನ್ನುXL ನಂತೆ ಪ್ರತಿನಿಧಿಸುತ್ತೇವೆ ನೀವು ಓಮ್ಸ್ ಲಾನೊಂದಿಗೆOhms law ಪರಸ್ಪರ ಸಂಬಂಧ ಹೊಂದಿದ್ದರೆ ವೋಲ್ಟೇಜ್ ಅನ್ನು viR ಎಂದು ನಿರೂಪಿಸಲಾಗಿದೆ ಆದ್ದರಿಂದ ಓಮ್ಸ್ ಲಾ ವನ್ನುOhms law ಈ ನಿರ್ದಿಷ್ಟ ಸಮೀಕರಣದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದರೆ ಇದು ಹರಿವನ್ನು ವಿರೋಧಿಸುವ ಸಂಗತಿಯಾಗಿದೆ ಎಂದು ಸುಲಭವಾಗಿ ಹೇಳಬಹುದು ಮತ್ತು ಅದಕ್ಕಾಗಿಯೇ ಇದನ್ನು ಇಂಡಕ್ಟರ್ ಸಂದರ್ಭದಲ್ಲಿ ಪ್ರಚೋದಕ ಪ್ರತಿಕ್ರಿಯಾತ್ಮಕ ಎಂದು ಕರೆಯಲಾಗುತ್ತದೆ ಈಗ ನೀವು ಪ್ಲೇನ್ ನಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಫಾಸರ್ ಅನ್ನು ಯೋಜಿಸಿದರೆ ಆದ್ದರಿಂದ x ಅಕ್ಷದಲ್ಲಿ ನೈಜ ಮೌಲ್ಯವನ್ನು ಹೊಂದಿರುತ್ತೀರಿ ಮತ್ತು y ಅಕ್ಷವು ಕಾಲ್ಪನಿಕ ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ಈಗ ಕರೆಂಟ್ಅನ್ನು ಯೋಜಿಸಿದರೆ ಅದು ಫಾಸರ್ ಆಗಿರುತ್ತದೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಿಜವಾದ ಕೋನವನ್ನು ನೈಜ ಅಕ್ಷದಿಂದ ಮಾಡುತ್ತದೆ ಆದ್ದರಿಂದ ಇದು ಕರೆಂಟ್ I ನ ಫಾಸರ್ ಆಗಿರುತ್ತದೆ ಈಗ ನೀವು ವೋಲ್ಟೇಜ್ಗಾಗಿ ಫಾಸರ್ ಅನ್ನು ನೋಡಬಹುದು ಈ ಸಮೀಕರಣವನ್ನು ನೋಡಿದರೆ ವೋಲ್ಟೇಜ್ 90 ಡಿಗ್ರಿಗಳಷ್ಟು ಕರೆಂಟ್ ಅನ್ನು ಮುನ್ನಡೆಸುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ವೋಲ್ಟೇಜ್ ಫಾಸರ್ ಕರೆಂಟ್ ಗೆ ಸಂಬಂಧಿಸಿದಂತೆ 90 ಡಿಗ್ರಿ ಮುನ್ನಡೆ ಸಾಧಿಸುತ್ತದೆ ಮತ್ತು ಇದು ಸ್ವಲ್ಪ ಮೌಲ್ಯವನ್ನು ಹೊಂದಿದೆ ಮೌಲ್ಯವು ωLIm ಆಗಿರುತ್ತದೆ ಆದ್ದರಿಂದ ವೋಲ್ಟೇಜ್ಗಾಗಿ ಪಡೆದುಕೊಂಡಿದ್ದೇವೆ ಇಲ್ಲಿ ಮೌಲ್ಯವು ವಿಭಿನ್ನವಾಗಿರುತ್ತದೆ ಆದರೆ ವೋಲ್ಟೇಜ್ಗೆ ಸಂಬಂಧಿಸಿದಂತೆ ಕರೆಂಟ್ ಹಿಂದುಳಿಯುತ್ತದೆ ನೀವು ಫಾಸರ್ ರೇಖಾಚಿತ್ರವನ್ನು ನೋಡಿದರೆ ನೈಜ ಅಕ್ಷಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ ಕೋನವು∅90 ಎಂದು ಸ್ಪಷ್ಟವಾಗುತ್ತದೆ ಮತ್ತು ಇದು ಕರೆಂಟ್ ಗೆ ಸಂಬಂಧಿಸಿದಂತೆ 90 ಡಿಗ್ರಿ ಮುನ್ನಡೆ ಹೊಂದಿದೆ ಈಗ ನಾವು ಕೆಪಾಸಿಟರ್ ಬಗ್ಗೆ ಮಾತನಾಡೋಣ ಕೆಪಾಸಿಟರ್ನಾದ್ಯಂತcapacitor ವೋಲ್ಟೇಜ್ ಅನ್ನು vVmcos ωt∅ ಎಂದು ನೀಡಲಾಗಿದೆ ಎಂದು ಭಾವಿಸೋಣ ನಂತರ ನೀವು ಕರೆಂಟ್ಅನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಅದಕ್ಕಾಗಿ ಈ ಸಮೀಕರಣವನ್ನು ಬಳಸಿಕೊಳ್ಳುತ್ತೀರಿ iCdvdt ಇದರರ್ಥ ನೀವು ವೋಲ್ಟೇಜ್ ಪದವನ್ನು ಸರಳವಾಗಿ ಬೇರ್ಪಡಿಸಬೇಕು ಮತ್ತು ನೀವು ಪಡೆಯುತ್ತೀರಿ iCdvdt ωCVmsin ωt∅ ಈಗ ನಾವು ಪ್ರಚೋದಕದ ಸಂದರ್ಭದಲ್ಲಿ ಮಾಡಿದಂತೆ ನಾವು ಸಯ್ನ್ ಪದವನ್ನು 90 ಡಿಗ್ರಿಗಳಲ್ಲಿ ಕಾಸ್ ಮತ್ತು V ಯೊಂದಿಗೆ ಬದಲಾಯಿಸಬಹುದು ಅದನ್ನು ಧನಾತ್ಮಕವಾಗಿ ಮಾಡಲು ಕಾರಣ ಋಣಾತ್ಮಕ ಚಿಹ್ನೆಯನ್ನು ತೆಗೆದುಹಾಕಲಾಗುತ್ತದೆ iωCVmcos ωt∅90 ಕರೆಂಟ್ಗಾಗಿ ಫಾಸರ್ ಅನ್ನು ಯೂಲರ್ ರೂಪದಲ್ಲಿ ಪ್ರತಿನಿಧಿಸಬಹುದು IωCVmej∅90ωCVmej∅ej90jωCVmej∅jωCV ಈಗ ವೋಲ್ಟೇಜ್ VIjωC ಅನ್ನು ಬರೆದರೆ ಪ್ರಚೋದಕದ ಸಂದರ್ಭದಲ್ಲಿ ಅಥವಾ ಪ್ರತಿರೋಧದ ಸಂದರ್ಭದಲ್ಲಿ 1jωC ಎಂಬ ಪದವು ನಾವು ನೋಡಿದಂತೆಯೇ ಇರುತ್ತದೆ ಆದ್ದರಿಂದ ಪ್ರತಿರೋಧದ ಸಂದರ್ಭದಲ್ಲಿ ಈ ಪದವು viR ಆಗಿತ್ತು ಈ ಪದಗಳು ಪರಸ್ಪರ ಸಂಬಂಧ ಹೊಂದಿದ್ದರೆ ಇದು ಹರಿವನ್ನು ವಿರೋಧಿಸುವ ಪ್ರಾಪರ್ರ್ಟಿಯನ್ನು ಸಹ ಹೊಂದಿರುತ್ತದೆ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್capacitive reactance ಇದನ್ನು Xc ಎಂದು ಎಂದು ಸಂಕೇತಿಸಲಾಗುತ್ತದೆ ಆದ್ದರಿಂದ ಎರಡೂ ಪದಗಳು ಓಮ್ಸ್ ಲಾ Ohms Law ಸಂದರ್ಭದಲ್ಲಿ ನಾವು ವಿವರಿಸುವಂತೆಯೇ ಇರುತ್ತದೆ ಇಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು x ಅಕ್ಷದ ಮೇಲೆ ನೈಜ ಅಕ್ಷದೊಂದಿಗೆ ಮತ್ತು y ಅಕ್ಷದ ಮೇಲೆ ಕಾಲ್ಪನಿಕವಾಗಿ ಯೋಜಿಸಿಬಹುದು ನೀವು ವೋಲ್ಟೇಜ್ V ಅನ್ನು ಯೋಜಿಸಿದರೆ ಅದು ನಿಜವಾದ ಅಕ್ಷಕ್ಕೆ ಸಂಬಂಧಿಸಿದಂತೆ ಕೆಲವು ಹಂತದ ಕೋನ ಫಿಅನ್ನು ಹೊಂದಿರುತ್ತದೆ ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ಕರೆಂಟ್ I ಎಂಬುದು ವೋಲ್ಟೇಜ್ಗೆ ಗಿಂತ 90 ಡಿಗ್ರಿಗಳಷ್ಟು ಮುನ್ನಡೆಯಲ್ಲಿದೆ ಎಂದು ತಿಳಿಯುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕರೆಂಟ್ I ಎಂಬುದು ವೋಲ್ಟೇಜ್ಗೆ ಗಿಂತ 90 ಡಿಗ್ರಿಗಳಷ್ಟು ಮುನ್ನಡೆ ಗೆ ಕಾರಣವಾಗುತ್ತದೆ ಎಂದು ಹೇಳಬಹುದು ನಂತರ ಎರಡೂ ಪ್ರಕರಣಗಳು ಅದು ಇಂಡಕ್ಟರ್ ಮತ್ತು ಕೆಪಾಸಿಟರ್ ವೋಲ್ಟೇಜ್ ಮತ್ತುಕರೆಂಟ್ ಆಗಲಿ 90 ಡಿಗ್ರಿ ಹಂತದಿಂದ ಹೊರಗಿರುತ್ತದೆ ಆದ್ದರಿಂದ ನೀವು ಪ್ರತಿರೋಧಕದೊಂದಿಗೆ ಹೋಲಿಸಿದಾಗ ಅಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಎರಡೂ ಒಂದೇ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಎರಡೂ ಹಂತದಿಂದ ಹೊರಗುಳಿಯುತ್ತವೆ ಇಂಡಕ್ಟರ್ ಕರೆಂಟ್ನ ಸಂದರ್ಭದಲ್ಲಿ ವೋಲ್ಟೇಜ್ಗೆ ಸಂಬಂಧಿಸಿದಂತೆ 90 ಡಿಗ್ರಿಗಳಷ್ಟು ಹಿಂದುಳಿಯುತ್ತದೆ ಆದರೆ ಕೆಪಾಸಿಟರ್ ಕರೆಂಟ್ನ ವೋಲ್ಟೇಜ್ಗೆ ಸಂಬಂಧಿಸಿದಂತೆ 90 ಡಿಗ್ರಿಗಳಷ್ಟು ಮುನ್ನಡೆಸುತ್ತದೆ ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಇದರಿಂದ ನೀವು ಫಾಸರ್ ಪದವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು 1H ನ ಇಂಡಕ್ಟರ್ಗೆ ವೋಲ್ಟೇಜ್ vt 12cos 60t 45 ° ಅನ್ನು ಅನ್ವಯಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಈಗ ಇಂಡಕ್ಟರ್ ಮೂಲಕ ಸ್ಥಿರ ಸ್ಥಿತಿಯ ಕರೆಂಟ್ ಅನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಲಾಗುತ್ತದೆ ನಾವು ಈಗ ಪಡೆದ ಪದವನ್ನು ಬಳಸುತ್ತೇವೆ IVjωL ಈಗ ವೋಲ್ಟೇಜ್ ಫಾಸರ್ ನೀವು ಇಲ್ಲಿಂದ ತೆಗೆದುಕೊಳ್ಳಬಹುದು ಆದ್ದರಿಂದ 60 ಆಗಿದ್ದು ಇಲ್ಲಿಂದ 0 1H ಆಗಿರುವ ಇಂಡಕ್ಟರ್ ಮೌಲ್ಯದಿಂದ ಗುಣಿಸಿದಾಗ ನೀವು ನೋಡಬಹುದು ಆದ್ದರಿಂದ IVjωL12∠45j600 112∠456∠902∠ 45A ಆದ್ದರಿಂದ ಇಲ್ಲಿ ನೀವು j ಅನ್ನು ಒಂದು ಕೋನ 90 ಡಿಗ್ರಿಯೊಂದಿಗೆ ಗುಣಿಸಿದರೆ ನೀವು ಆರು ಕೋನ 90 ಡಿಗ್ರಿಗಳನ್ನು ಡಿನಾಮಿನೇಟರ್ ಆಗಿ ಪಡೆಯುತ್ತೀರಿ ಮತ್ತು ನೀವು ಸರಳೀಕರಿಸಿದಾಗ 12 ನ್ನು 6 ರಿಂದ ಭಾಗಿಸಿದಾಗ 2 ಆಗಿದೆ ಮತ್ತು ನಂತರ 45 ಮೈನಸ್ 90 ಡಿಗ್ರಿ ಅಂತಿಮವಾಗಿ ಮೈನಸ್ 45 ಡಿಗ್ರಿ ಹಂತದ ಆಂಪಿಯರ್ ಕೋನ ಆಗಿದೆ ಆದ್ದರಿಂದ ಅದು ಇಂಡಕ್ಟರ್ನಿಂದ ಪಡೆಯುವ ಕರೆಂಟ್ ಮೌಲ್ಯವಾಗಿರುತ್ತದೆ ಮತ್ತು ಟಯಮ್ ಡೊಮೇನ್ನಲ್ಲಿ ಬರೆಯಲು ಕೇಳಿದರೆ ಸರಳವಾಗಿ iImcos ωt∅ ಎಂಬುದು ಕರೆಂಟ್ ನ ಟಯಮ್ ಡೊಮೇನ್ನ ಪ್ರಾತಿನಿಧ್ಯ ಎಂದು ಬರೆಯಬಹುದು ಇಲ್ಲಿ Im ಎಂಬುದು ಲೆಕ್ಕಾಚಾರ ಮಾಡಿದ 2 ಆಗಿದೆ ನಂತರ ಕಾಸ್ ಒಮೆಗಾ ಟಿ ಇಲ್ಲಿ 60t ಆಗಿದೆ ಮತ್ತು ನಂತರ ಫೈ ಎಂಬುದು ಮೈನಸ್ 45 ಡಿಗ್ರಿ ಆಂಪಿಯರ್ ಆಗಿದೆ i ಈಗ ತಕ್ಷಣದ ಶಕ್ತಿಯ ಬಗ್ಗೆ ಮಾತನಾಡೋಣ ತಕ್ಷಣದ ಶಕ್ತಿಯು ಯಾವುದೇ ಕ್ಷಣದಲ್ಲಿ ಒಂದು ಅಂಶದಿಂದ ಸೇವಿಸಲ್ಪಡುವ ಅಥವಾ ಯಾವುದೇ ವೋಲ್ಟೇಜ್ ಅಥವಾ ಕರೆಂಟ್ ನ ಮೂಲದಿಂದ ಪೂರೈಸಲ್ಪಡುವ ಶಕ್ತಿಯಾಗಿದೆ ಆದ್ದರಿಂದ ಯಾವುದೇ ಅಂಶದಿಂದ ಹೀರಿಕೊಳ್ಳುವ ತಕ್ಷಣದ ವಿದ್ಯುತ್ ptಯು ತಕ್ಷಣದ ವೋಲ್ಟೇಜ್ vt ಯ ಮತ್ತು ಅದರ ಮೂಲಕ ಹರಿಯುವ ತಕ್ಷಣದ ಕರೆಂಟ್itಯ ಉತ್ಪನ್ನವಾಗಿದೆ ಆದ್ದರಿಂದ ಗಣಿತದ ದೃಷ್ಟಿಯಿಂದ ನಾವು ptvti ಅನ್ನು ಬರೆಯಬಹುದು ಎರಡೂ ಟಯ್ಮ್ ಡೊಮೇನ್ನಲ್ಲಿವೆ ಆದ್ದರಿಂದ ಶಕ್ತಿಯ ಮೌಲ್ಯವನ್ನು ಹೇಗೆ ಲೆಕ್ಕಾಚಾರ ಮಾಡಬಹುದು ನಮ್ಮಲ್ಲಿ ವೋಲ್ಟೇಜ್vtVmcos tv ಇದೆ ಮತ್ತು itImcos ti ಎಂದು ಭಾವಿಸೋಣ ಈಗ ಇಲ್ಲಿ Vm ಮತ್ತು Im ಗಳು ಆಂಪ್ಲಿಟ್ಯೂಡ್ಸ್ ಮತ್ತು v ಮತ್ತು i ಕ್ರಮವಾಗಿ ವೋಲ್ಟೇಜ್ ಮತ್ತು ಕರೆಂಟ್ ಹಂತದ ಕೋನಗಳಾಗಿವೆ ಈಗ ನೀವು ಈ ಮೌಲ್ಯವನ್ನು ಸಮೀಕರಣದಲ್ಲಿ ಇರಿಸಿದರೆ ptvtitVmImcos tv cos ti ಈಗ ಕೆಲವು ಸರಳ ತ್ರಿಕೋನಮಿತಿಯ ಕಾರ್ಯಾಚರಣೆಯನ್ನು ಮಾಡಿದರೆ pt12VmImcos v i 12VmImcos 2tvi ಈಗ ಈ ಕೋನವು A ಮತ್ತು ಕೋನ B ಎಂದು ನಾವು ಊಹಿಸೋಣ ಆದ್ದರಿಂದ ನೀವು ಹಿಂದಿನ ಉಪನ್ಯಾಸಗಳನ್ನು ನೆನಪಿಸಿಕೊಂಡರೆ ನಾವು ಕಾಸ್ A ಮೈನಸ್ B ಅನ್ನು ಚರ್ಚಿಸುತ್ತೇವೆ ಆದರೆ ಕಾಸ್ A ಕಾಸ್ B ಪ್ಲಸ್ ಸಯ್ನ್ A ಸಯ್ನ್ B ಅದೇ ರೀತಿ ಕಾಸ್ A ಪ್ಲಸ್ B ಏನೂ ಅಲ್ಲ ಆದರೆ ಕಾಸ್ A ಕಾಸ್ B ಮೈನಸ್ ಸಯ್ನ್ A ಸಯ್ನ್ B ಆದ್ದರಿಂದ ನೀವು ಪಡೆಯುವ ಎರಡು ಸಮೀಕರಣಗಳನ್ನು ಒಟ್ಟುಗೂಡಿಸಿದರೆ ಎರಡು ಬಾರಿ ಕಾಸ್ A ಕಾಸ್ B ಕಾಸ್ A ಮೈನಸ್ B ಜೊತೆಗೆ ಕಾಸ್ A ಪ್ಲಸ್ B cos A minus B plus Cos A plus B ಈಗ ನೀವು ಈ ಸಮೀಕರಣವನ್ನು ಕಾಸ್ ಎ ಕಾಸ್ ಬಿ ಎಂಬ ಪದದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದನ್ನು ನೋಡಿದರೆ ಏಕೆಂದರೆ ನಾವು A ಯನ್ನು tv ಮತ್ತು ಕಾಸ್ ಮತ್ತು B ಯ ನ್ನು tiಎಂದು ಭಾವಿಸಿದ್ದೇವೆ ಈಗ ನೀವು A ಮತ್ತು B ಪದವನ್ನು ಪರಸ್ಪರ ಸಂಬಂಧಿಸಿ ಬದಲಿಸಿದರೆ ಈ ಸಮೀಕರಣವನ್ನು ಪಡೆಯುತ್ತೀರಿ pt12VmImcos v i 12VmImcos 2tvi ಆದ್ದರಿಂದ ಈ ರೀತಿಯಾಗಿ ನಾವು ಎರಡು ಪದಗಳ ಸಂಕಲನವಾಗಿ ತಕ್ಷಣದ ಶಕ್ತಿಯನ್ನು ಪ್ರತಿನಿಧಿಸಬಹುದು ಈಗ ನೀವು ಈ ಎರಡು ಪದಗಳನ್ನು ಎಚ್ಚರಿಕೆಯಿಂದ ನೋಡಿದರೆ ಮೊದಲ ಪದವು ಸ್ಥಿರವಾಗಿರುತ್ತದೆ ಏಕೆಂದರೆ ಈ ನಿರ್ದಿಷ್ಟ ಪದದಲ್ಲಿ ಸಮಯ ಅವಲಂಬಿತ ಭಾಗ ಲಭ್ಯವಿಲ್ಲ ನೀವು ಎರಡನೇ ಭಾಗವನ್ನು ನೋಡಿದರೆ ಇದು ಸೈನುಸೈಡಲ್ ಭಾಗವನ್ನು ಹೊಂದಿದೆ ಅದು ವೋಲ್ಟೇಜ್ ಅಥವಾ ಕರೆಂಟ್ ಆಗಿರಲಿ ಎರಡು ಪಟ್ಟು ಆವರ್ತನವನ್ನು ಹೊಂದಿರುತ್ತದೆ ಆದ್ದರಿಂದ ಈ ಎರಡು ಪದಗಳು ತಕ್ಷಣದ ಶಕ್ತಿಯನ್ನು ವ್ಯಾಖ್ಯಾನಿಸುತ್ತವೆ ಈಗ ಈ ಪದವನ್ನು ನೋಡಿದರೆ ತ್ವರಿತ ಶಕ್ತಿಯು ಸಮಯದೊಂದಿಗೆ ಬದಲಾಗುತ್ತದೆ ಎಂದು ಹೇಳಬಹುದು ಸಮಯದೊಂದಿಗೆ ಬದಲಾಗುವುದರಿಂದ ಅದನ್ನು ಅಳೆಯಲು ಕಷ್ಟವಾಗುತ್ತದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಸರಾಸರಿ ಶಕ್ತಿಯನ್ನು ಅಳೆಯುತ್ತೇವೆ ಏಕೆಂದರೆ ಅದನ್ನು ಅಳೆಯುವುದು ಹೆಚ್ಚು ಅನುಕೂಲಕರವಾಗಿದೆ ಮತ್ತು ವಾಸ್ತವವಾಗಿ ನೀವು ವ್ಯಾಟ್ಮೀಟರ್ ಅನ್ನು ನೋಡಿದರೆ ಅದು ಸರಾಸರಿ ಶಕ್ತಿಯನ್ನು ಅಳೆಯುತ್ತದೆ ಮತ್ತು ನಂತರ ತ್ವರಿತ ಶಕ್ತಿ P1T0Tptdt ಆದ್ದರಿಂದ ನಾವು ಪಡೆದ ಹಿಂದಿನ ಸಮೀಕರಣದಿಂದ ಸರಾಸರಿ ಶಕ್ತಿಯನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಎಂದು ನೋಡೋಣ ಆದ್ದರಿಂದ ನಾವು ವ್ಯಾಟ್ಗಳಲ್ಲಿ ಪ್ರತಿನಿಧಿಸಬಹುದಾದ ಸರಾಸರಿ ಶಕ್ತಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಕ್ಷಣದ ಶಕ್ತಿಯ ಸರಾಸರಿ ಆಗಿರುತ್ತದೆ ಹಾಗಾದರೆ ನೀವು ಅದನ್ನು ಗಣಿತಶಾಸ್ತ್ರದಲ್ಲಿ ಹೇಗೆ ಪ್ರತಿನಿಧಿಸುತ್ತೀರಿ ಸರಾಸರಿ ಶಕ್ತಿ P ಎಂಬುದು P1T0Tptdt ಆದ್ದರಿಂದ ಮೊದಲು ಪಡೆದ ಅದೇ ಪದವನ್ನು pt ಆಗಿ ಬಳಸುತ್ತೇವೆ ಸರಾಸರಿ ಶಕ್ತಿ ಏನೂ ಅಲ್ಲ ಎಂದು ಬರೆಯಬಹುದು ಆದ್ದರಿಂದ P1T0T12VmImcos v i 1T0T12VmImcos 2tvi ಈಗ ಈ ಎರಡು ಪದಗಳನ್ನು ಹೇಗೆ ಸಂಯೋಜಿಸುವುದು ಎಂಬುದರ ಕುರಿತು ನೀವು ಚಿಂತಿಸಬೇಕಾಗಿಲ್ಲ ಈ ಎರಡು ಪದಗಳನ್ನು ನೋಡಿದರೆ ಸರಾಸರಿ ಶಕ್ತಿಯ ಮೌಲ್ಯ ಏನೆಂದು ಗುರುತಿಸಬಹುದು ಮೊದಲ ಪದವು ಹೇಗಾದರೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಸ್ಥಿರತೆಯ ಸರಾಸರಿ ಯಾವಾಗಲೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಪದವು ಇಂಟಿಗ್ರೇಶನ್ನ ನಂತರದಂತೆಯೇ ಇರುತ್ತದೆ ಆದರೆ ಎರಡನೇ ಪದವನ್ನು ನೋಡಿದರೆ ಎರಡನೇ ಪದವು ಸೈನುಸಾಯಿಡ್ ಮತ್ತು ಒಂದು ಟಯ್ಮ್ ಪಿರಡ್ ನಲ್ಲಿ ಸೈನುಸಾಯ್ಡ್ನ ಸರಾಸರಿ ಶೂನ್ಯವಾಗಿರುತ್ತದೆ ಎಂದು ತಿಳಿದಿದೆ ಈಗ ನೀವು ನಿರ್ದಿಷ್ಟ ಸೈನುಸಾಯ್ಡ್ ಅನ್ನು ನೋಡುತ್ತೀರಾ ಎಂದು ನೋಡೋಣ ಧನಾತ್ಮಕ ಬದಿಯಲ್ಲಿರುವ ಪ್ರದೇಶವು x ಅಕ್ಷದ ಕೆಳಗಿನ ಪ್ರದೇಶಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು T ಅನ್ನು ಒಂದು ಟಯ್ಮ್ ಪಿರಡ್ ನಲ್ಲಿ ಸರಾಸರಿ ತೆಗೆದುಕೊಂಡರೆ ಧನಾತ್ಮಕತೆಯು ಋಣಾತ್ಮಕವನ್ನು ರದ್ದುಗೊಳಿಸುತ್ತದೆ ಆದ್ದರಿಂದ ಅಂತಿಮವಾಗಿ ಈ ಸೈನುಸಾಯ್ಡ್ನ ಸರಾಸರಿ ಒಂದು ಟಯ್ಮ್ ಪಿರಡ್ ನಲ್ಲಿ ಶೂನ್ಯವಾಗಿರುತ್ತದೆ ಆದ್ದರಿಂದ ಒಂದು ಟಯ್ಮ್ ಪಿರಡ್ ನಲ್ಲಿ ಸೈನುಸಾಯ್ಡ್ನ ಸರಾಸರಿ ಶೂನ್ಯ ಎಂದು ಹೇಳಬಹುದು ಎರಡನೆಯ ಪದವು ಶೂನ್ಯವಾಗುತ್ತದೆ ಮತ್ತು ಅಂತಿಮವಾಗಿ ಉಳಿದಿರುವುದು P1T0T12VmImcos v i ಆದ್ದರಿಂದ ಸರಾಸರಿ ಶಕ್ತಿ ಯನ್ನು P12VmImcos v i ಇದು ತಕ್ಷಣದ ಶಕ್ತಿಯ ಅಭಿವ್ಯಕ್ತಿಯಿಂದ ಉಳಿದಿರುವ ಸ್ಥಿರ ಪದವಲ್ಲದೆ ಮತ್ತೇನಲ್ಲ ಆದ್ದರಿಂದ ಸರಾಸರಿ ಶಕ್ತಿ P ಎಂಬುದು ತಕ್ಷಣದ ಶಕ್ತಿಯಿಂದ ನಮಗೆ ದೊರೆತ ಸ್ಥಿರ ಪದವಲ್ಲದೆ ಮತ್ತೇನಲ್ಲ ಎಂದು ಹೇಳಬಹುದು ಈಗ ಆ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ನೋಡಿದರೆ ಅದು ಸರಾಸರಿ ಶಕ್ತಿ P ಆಗಿದೆ P12VmImcos v i ನೀವುvi ಮೌಲ್ಯವನ್ನು ಹಾಕಿದರೆ ಇದರರ್ಥ ವೋಲ್ಟೇಜ್ ಮತ್ತು ಕರೆಂಟ್ ಎರಡೂಒಂದೇ ಹಂತದಲ್ಲಿದೆ ಆದ್ದರಿಂದ ವೋಲ್ಟೇಜ್ ಮತ್ತು ಕರೆಂಟ್ ಎರಡೂಒಂದೇ ಹಂತದಲ್ಲಿದ್ದರೆ ಇದರರ್ಥ ಸರ್ಕ್ಯೂಟ್ ಸಂಪೂರ್ಣವಾಗಿ ನಿರೋಧಕವಾಗಿದೆ ಈಗ ಸರ್ಕ್ಯೂಟ್ ಸಂಪೂರ್ಣವಾಗಿ ನಿರೋಧಕವಾಗಿದ್ದರೆ ಸರಾಸರಿ ಶಕ್ತಿಯನ್ನು ನೀಡಬಹುದು P12VmIm ಏಕೆಂದರೆ cos v i ಒಂದಾಗಿದೆ ಮತ್ತು ಪ್ರತಿರೋಧಕ ಅಂಶದಾದ್ಯಂತ ನಾವು ಸರಾಸರಿ ಶಕ್ತಿಯನ್ನು ಬರೆಯಬಹುದು P12VmIm12Im2R ಪ್ರತಿರೋಧಕ ಹೊರೆಯ ಸಂದರ್ಭದಲ್ಲಿ ಸರ್ಕ್ಯೂಟ್ ಯಾವಾಗಲೂ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಬಹುದು ಎರಡನೆಯ ಸಂದರ್ಭದಲ್ಲಿv θi±90° ಎಂದು ಭಾವಿಸಿದಾಗ ಅದು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಇದರರ್ಥ ಸರ್ಕ್ಯೂಟ್ ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕವಾಗಿದೆ ಅಂದರೆ ಸರ್ಕ್ಯೂಟ್ ಅನುಗಮನದ ಅಥವಾ ಕೆಪ್ಯಾಸಿಟಿವ್ ಅಂಶಗಳನ್ನು ಮಾತ್ರ ಹೊಂದಿದೆ ಅಂತಹ ಸಂದರ್ಭದಲ್ಲಿ ಸರಾಸರಿ ಶಕ್ತಿಗೆ ಏನಾಗುತ್ತದೆ ಸರಾಸರಿ ಶಕ್ತಿ P P12VmImcos 90 0 ಆದ್ದರಿಂದ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಸರ್ಕ್ಯೂಟ್ ಯಾವುದೇ ಸರಾಸರಿ ಶಕ್ತಿಯನ್ನು ಹೀರಿಕೊಳ್ಳುವುದಿಲ್ಲ ಎಂದು ಹೇಳಬಹುದು ಈ ನಿರ್ದಿಷ್ಟ ಸರಾಸರಿ ವಿದ್ಯುತ್ ಲೆಕ್ಕಾಚಾರದ ಎರಡು ಪ್ರಮುಖ ಗಡಿ ಪರಿಸ್ಥಿತಿಗಳು ಇವು ಅಲ್ಲಿ ಒಂದು ಸಂಪೂರ್ಣವಾಗಿ ಪ್ರತಿರೋಧಕ ಮತ್ತು ಎರಡನೆಯದು ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕವಾಗಿದೆ ಎಂದು ಪ್ರದರ್ಶಿಸಬಹುದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಬಹುದು ಈಗ ನಿಷ್ಕ್ರಿಯ ರೇಖೀಯ ಸರ್ಕ್ಯೂಟ್ನಿಂದ ಹೀರಲ್ಪಡುವ ತಕ್ಷಣದ ಮತ್ತು ಸರಾಸರಿ ಶಕ್ತಿಯನ್ನು ಕಂಡುಹಿಡಿಯಲು ಕೇಳಿದರೆ ಮತ್ತು ಅದು ಕೆಲವು ವೋಲ್ಟೇಜ್ vt120cos 377t45° ನಿಂದ ಉತ್ಸುಕನಾಗಿದೆ ಅಂಶದಲ್ಲಿನ ಕರೆಂಟ್ vt120cos 377t45° ಆಂಪಿಯರ್ ಆಗಿದೆ ಆದ್ದರಿಂದ ವೋಲ್ಟೇಜ್ ಮತ್ತು ಕರೆಂಟ್ ಎರಡನ್ನೂ ನೀಡಲಾಗಿದೆ ನಾವು ಏನು ಮಾಡಬೇಕು ನಾವು ತಕ್ಷಣದ ಮೌಲ್ಯವನ್ನು ಮತ್ತು ಸರಾಸರಿ ಶಕ್ತಿಯನ್ನು ಕಂಡುಹಿಡಿಯಬೇಕು ಆದ್ದರಿಂದ ತಕ್ಷಣದ ವಿದ್ಯುತ್ p ಅನ್ನು ತಕ್ಷಣದ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಗುಣಾಕಾರವಾಗಿ ನೀಡಬಹುದು ಆದ್ದರಿಂದ ಇಲ್ಲಿ ನೀವು V ಮತ್ತು I ಮೌಲ್ಯವನ್ನು ಸರಳವಾಗಿ ಹಾಕಿದರೆ pvi1200cos 377t45° cos 377t 10° ಇದು ಎ ಮತ್ತು ಇದು ಬಿ ಎಂದು ನೀವು ಹೇಳಬಹುದು ನೀವು ಕಾಸ್ ಎ ಕಾಸ್ ಬಿ ಮೌಲ್ಯವನ್ನು 1 ರಿಂದ 2 ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ ಅನ್ನು ಬಳಸಿಕೊಳ್ಳಬಹುದು ನೀವು ಸರಳೀಕರಿಸಿದಾಗ ನೀವು ಏನು ಪಡೆಯುತ್ತೀರಿ ನಿಮಗೆ ಸಿಗುತ್ತದೆ 600cos 754t35° cos 55° 344 2600cos 754t35° ನೀವು ಸರಾಸರಿ ಪದ ಮತ್ತು ಒಂದು ಸೈನುಸೈಡಲಿ ಬದಲಾಗುವ ಪದವನ್ನು ಹೊಂದಿದ್ದೀರಿ ಇಲ್ಲಿ ಇದು ಮೂಲ ಆವರ್ತನದ ಮೌಲ್ಯಕ್ಕಿಂತ ಎರಡು ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ ತ್ವರಿತ ಶಕ್ತಿಗಾಗಿ ಒಂದು ಸ್ಥಿರ ಪದ ಮತ್ತು ಒಂದು ಸೈನುಸೈಡಲಿ ಬದಲಾಗುವ ಪದವನ್ನು ಪಡೆದುಕೊಂಡಿದ್ದೀರಿ ಈಗ ಸರಾಸರಿ ಶಕ್ತಿಯನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಸರಾಸರಿ ಶಕ್ತಿಯ ಲೆಕ್ಕಾಚಾರಕ್ಕಾಗಿತಕ್ಷಣದ ಶಕ್ತಿಯಿಂದinstantaneous power ನಾವು ಪಡೆಯುವ ಸ್ಥಿರ ಪದವು ಒಟ್ಟು ಸರಾಸರಿ ಶಕ್ತಿಯನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿಂದಲೇ ಸರಾಸರಿ ಶಕ್ತಿಯನ್ನು 344 2 ವ್ಯಾಟ್ ಎಂದು ಹೇಳಬಹುದು ಆದರೆ ಅದು ಸರಿಯಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ಹೇಗೆ ಪರಿಶೀಲಿಸುತ್ತೀರಿ ಸರಾಸರಿ ಶಕ್ತಿಗಾಗಿ ನಾವು ಪಡೆದ ಸಮೀಕರಣದೊಂದಿಗೆ ಸರಾಸರಿ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿದರೆ P12VmImcos θv θi 1212010cos 45 10 344 2 ನೀವು ಮತ್ತೆ ಸರಳೀಕರಿಸಿದರೆ ತಕ್ಷಣದ ವಿದ್ಯುತ್ ಲೆಕ್ಕಾಚಾರದಲ್ಲಿ ನಾವು ನೋಡಿದ ಅದೇ ಮೌಲ್ಯವನ್ನು ಪಡೆಯುತ್ತೇವೆ ತಕ್ಷಣದ ಶಕ್ತಿಯ ಸ್ಥಿರ ಪದದಿಂದ ಲೆಕ್ಕಾಚಾರ ಮಾಡುವ ಸೂತ್ರ ಅಥವಾ ಸರಾಸರಿ ಶಕ್ತಿಯಿಂದ ನಾವು ಲೆಕ್ಕಾಚಾರ ಮಾಡುವ ಸರಾಸರಿ ಶಕ್ತಿ ಎರಡೂ ಒಂದೇ ಎಂದು ಹೇಳಬಹುದು ಇದನ್ನು ಬಳಸಿಕೊಂಡು ನೀವು ಮೌಲ್ಯಗಳನ್ನು ಪರಿಶೀಲಿಸಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ RMS ಮೌಲ್ಯಗಳು ಎಂದು ಕರೆಯಲಾಗುವ ಒಂದು ಪ್ರಮುಖ ಪದದ ಬಗ್ಗೆ ಚರ್ಚಿಸುತ್ತೇವೆ ಏಕೆಂದರೆ ವಿದ್ಯುತ್ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಿದಾಗಲೆಲ್ಲಾ ನೀವು ಯಾವಾಗಲೂ Vm ಮತ್ತು Im ಅನ್ನು RMS ಮೌಲ್ಯದ ಪ್ರಕಾರ ಪ್ರತಿನಿಧಿಸುತ್ತೀರಿ ಏಕೆಂದರೆ ನೈಜ ಸನ್ನಿವೇಶದಲ್ಲಿ ಸಮೀಕರಣದಲ್ಲಿ ಅಥವಾ ಕೆಲವು ಪ್ರಯೋಗದಲ್ಲಿ ವ್ಯಾಖ್ಯಾನಿಸಿದಂತೆ ನೀವು ಎಂದಿಗೂ ಗರಿಷ್ಠ ಮೌಲ್ಯಗಳನ್ನು ಪಡೆಯುವುದಿಲ್ಲ ನೀವು ಯಾವಾಗಲೂ RMS ಮೌಲ್ಯವನ್ನು ಎದುರಿಸುತ್ತೀರಿ ಗರಿಷ್ಠ ಮೌಲ್ಯಗಳು ಮತ್ತು ಸೈನುಸೈಡಲ್ ಎಂದು ಕರೆಯಲ್ಪಡುವ ಸಹಾಯದಿಂದ ನಾವು RMS ಮೌಲ್ಯವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ನೋಡುತ್ತೇವೆ ಉದಾಹರಣೆಗೆ ಇಲ್ಲಿ ನೋಡಿದರೆ ನೀವು ಯಾವಾಗಲೂ ವೋಲ್ಟೇಜ್ನ ಗರಿಷ್ಠ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಯಾವಾಗಲೂ ಕರೆಂಟ್ ನ ಗರಿಷ್ಠ ಮೌಲ್ಯವನ್ನು ಪಡೆಯುತ್ತೀರಿ ಆದರೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸುತ್ತೇವೆ ಎಂದು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಎಂದು RMS ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ಮೆಶ್ ಮತ್ತು ನೋಡಲ್ ವಿಶ್ಲೇಷಣೆಯ ಕುರಿತು ನಮ್ಮ ಚರ್ಚೆಯೊಂದಿಗೆ ಮುಂದುವರಿಯುತ್ತೇವೆ ಎಂದು ಭಾವಿಸೋಣ ಧನ್ಯವಾದಗಳು